ಆನ್ಲೈನ್ ಸಾಮಾಜಿಕ ಮಾಧ್ಯಮದಲ್ಲಿ ಗೌಪ್ಯತೆ ಮತ್ತು ಭದ್ರತೆ ಕೋರ್ಸ್ ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ ಇದು ಏಳನೇ ವಾರವಾಗಿದೆ ನಾವು ಟ್ವಿಟರ್ ನಲ್ಲಿ ಲಿಂಕ್ ಕೃಷಿ ಸ್ಪ್ಯಾಮ್ ಅನ್ನು ನೋಡಿದ್ದೇವೆ ಮತ್ತು ಕೆಲವು ರೀತಿಯ ಕೆಲಸವನ್ನು ನೋಡಿದಾಗ ಆರನೇ ವಾರದಲ್ಲಿ ವಿಷಯವನ್ನು ನೋಡಲು ನಿಮಗೆ ಅವಕಾಶ ಸಿಕ್ಕಿದೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಲಿಂಕ್ ಕೃಷಿಕರ ಎಂದರೇನು ಮತ್ತು ಲಿಂಕ್ ಕೃಷಿಕರ ಲಕ್ಷಣಗಳೇನು ಎಂಬುದನ್ನು ಕಂಡುಹಿಡಿಯಲು ಸಾಧ್ಯವಾಯಿತು ಆದ್ದರಿಂದ ಈ ವಾರ ನಾವು ಅದೇ ವಿಷಯದ ಬಗ್ಗೆ ಸ್ವಲ್ಪ ಮುಂದುವರಿಸೋಣ ನಾವು ಅದನ್ನು ಮುಗಿಸಿ ಬೇರೆಯದಕ್ಕೆ ಹೋಗೋಣ ಕಳೆದ ವಾರ ನಿಮಗೆ ನೆನಪಿದ್ದರೆ ಲಿಂಕ್ ಕೃಷಿ ಎಂದರೇನು ಮತ್ತು ಲಿಂಕ್ ಕೃಷಿಯ ಬಗ್ಗೆ ಕೆಲವು ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ನಾನು ನಿಮಗೆ ತೋರಿಸಿದೆ ಆದ್ದರಿಂದ ಎಕ್ಸ್ ಅಕ್ಷವು ಸ್ಪ್ಯಾಮ್ ಅನುಯಾಯಿ ನೋಡ್ ಶ್ರೇಣಿಯನ್ನು ಹೊಂದಿರುವ ರೇಖಾ ನಕ್ಷೆ ಇಲ್ಲಿದೆ ಇದು ಸ್ಪ್ಯಾಮ್ ಅನುಯಾಯಿಗಳು ನಿಜವಾಗಿಯೂ ಸ್ಪ್ಯಾಮ್ ಅನ್ನು ಅನುಸರಿಸುವ ಖಾತೆಗಳ ಸಂಭವನೀಯತೆಯಾಗಿದೆ ನಾನು ನಿಮಗೆ ಎ ಬಿ ಸಿ ಡಿ ಇ ಎಫ್ ತೋರಿಸಿದ ರೇಖಾ ನಕ್ಷೆ ಅನ್ನು ನೀವು ನೆನಪಿಸಿಕೊಂಡರೆ ಅಲ್ಲಿ ಏನಾದರೂ ಸ್ಪ್ಯಾಮ್ ಅನುಯಾಯಿ ಮತ್ತು ನಂತರ ಸ್ಪ್ಯಾಮ್ ಅನುಯಾಯಿಗಳು ಇದ್ದವು ಆದ್ದರಿಂದ ಎಕ್ಸ್ ಅಕ್ಷವು ಸ್ಪ್ಯಾಮ್ ಅನುಯಾಯಿ ನೋಡ್ ಶ್ರೇಣಿಯಾಗಿದೆ ಇದು ಖಾತೆಯ ಶ್ರೇಣಿಯಾಗಿದೆ ಇದು ಸ್ಪ್ಯಾಮ್ ಅನುಯಾಯಿಯಾಗಿರುವುದು ಮತ್ತು ನಂತರ ವೈ ಅಕ್ಷದಲ್ಲಿ ಭಾಗವು ಲಿಂಕ್ ಗಳಲ್ಲಿ ಪರಸ್ಪರ ವಿನಿಮಯವಾಗಿದೆ ಇದನ್ನು ನಾವು ಕಳೆದ ವಾರವೂ ಸಂಕ್ಷಿಪ್ತವಾಗಿ ಉಲ್ಲೇಖಿಸಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ಸಂಭವನೀಯತೆ ಏನೆಂದರೆ ನಾನು ನಿಮ್ಮನ್ನು ನಿಜವಾಗಿಯೂ ಅನುಸರಿಸಿದಾಗ ನೀವು ನನ್ನನ್ನು ಅನುಸರಿಸುತ್ತೀರಿ ಆದ್ದರಿಂದ ಪರಸ್ಪರ ಹೇಳಲು ನಾನು ನಿಮ್ಮನ್ನು ಅನುಸರಿಸಿದರೆ ನೀವು ನನ್ನನ್ನು ಹಿಂಬಾಲಿಸುವ ಸಂಭವನೀಯತೆ ಏನು ಎಂದು ವೈ ಅಕ್ಷದ ಮೇಲೆ ಹಾಕಲಾಗುತ್ತದೆ ಆದ್ದರಿಂದ ಸ್ಪ್ಯಾಮ್ ಅನುಯಾಯಿಗಳ ನೋಡ್ ಶ್ರೇಯಾಂಕಗಳ ವಿರುದ್ಧ ಸ್ಪ್ಯಾಮರ್ ಗಳಿಂದ ಲಿಂಕ್ ಗಳಲ್ಲಿ ಪರಸ್ಪರ ವಿನಿಮಯದ ಭಾಗವಾಗಿದೆ ಅಂದರೆ ನೀವು ಅಗ್ರ ಒಂದು ಲಕ್ಷ ಅನುಯಾಯಿ ಖಾತೆಗಳನ್ನು ನೋಡಿದರೆ ಸ್ಪ್ಯಾಮರ್ ಗಳು ಎಲ್ಲಾ ಲಿಂಕ್ ಗಳಲ್ಲಿ ಅರವತ್ತು ಪ್ರತಿಶತದಷ್ಟು ಸ್ವಾಧೀನಪಡಿಸಿಕೊಂಡಿರುವರು ಇದರ ಅರ್ಥವೇನು ಇದರರ್ಥ ಸ್ಪ್ಯಾಮರ್ ಗಳು ಸ್ವಾಧೀನಪಡಿಸಿಕೊಂಡಿರುವ ಎಲ್ಲಾ ಲಿಂಕ್ ಗಳಲ್ಲಿ ಅರವತ್ತು ಪ್ರತಿಶತದಷ್ಟು ಮೊದಲ ಒಂದು ಲಕ್ಷ ಸ್ಪ್ಯಾಮ್ ಅನುಯಾಯಿಗಳು ಖಾತೆಗಳನ್ನು ಹೊಂದಿದ್ದಾರೆ ಆದ್ದರಿಂದ ಸ್ಪ್ಯಾಮರ್ ಗಳಿಗಾಗಿ ನೂರು ಲಿಂಕ್ ಗಳನ್ನು ರಚಿಸಿದ್ದರೆ ಅವುಗಳಲ್ಲಿ ಅರವತ್ತು ಪ್ರತಿಶತದಷ್ಟು ಸ್ಪ್ಯಾಮ್ ಅನುಯಾಯಿಗಳಿಂದ ಬರುತ್ತಿವೆ ಇದು ಸ್ಪ್ಯಾಮರ್ ಗಳನ್ನು ನಿಜವಾಗಿಯೂ ಅನುಸರಿಸುವ ಖಾತೆಯಾಗಿದೆ ಮೊದಲ ಸ್ಪ್ಯಾಮ್ ಅನುಯಾಯಿಗಳು ಸ್ಪ್ಯಾಮರ್ ಗಳಿಂದ ಸ್ಥಾಪಿಸಲಾದ ಎಲ್ಲಾ ಲಿಂಕ್ ಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ನೀವು ಈ ರೇಖಾ ನಕ್ಷೆ ಅನ್ನು ನೋಡಿದರೆ ಈ ರೇಖಾ ನಕ್ಷೆ ಅನ್ನು ಎಕ್ಸ್ ಅಕ್ಷದ ಮೇಲೆ ಓದುವ ಮಾರ್ಗವು ಲಾಗ್ ಸ್ಕೇಲ್ ಆಗಿದೆ ಇದು ಒಂದು ಹತ್ತು ನೂರು ಸಾವಿರ ಹತ್ತು ಸಾವಿರ ಒಂದು ಲಕ್ಷ ಮತ್ತು ಒಂದು ದಶಲಕ್ಷ ಆದ್ದರಿಂದ ಇದನ್ನು ಎಕ್ಸ್ ಅಕ್ಷದ ಮೇಲೆ ಬರೆಯಲಾಗುತ್ತದೆ ವೈ ಅಕ್ಷವು ಏನನ್ನು ಸೂಚಿಸುತ್ತದೆ ಎಂದರೆ ನಾನು ನಿಮ್ಮನ್ನು ಅನುಸರಿಸಿದರೆ ನೀವು ನನ್ನನ್ನು ಹಿಂಬಾಲಿಸುವ ಸಂಭವನೀಯತೆಯಾಗಿದೆ ಆದ್ದರಿಂದ ನೀವು ಮೊದಲನೆಯದನ್ನು ನೋಡಿದರೆ ನಾವು ಮೊದಲ ಮೌಲ್ಯವನ್ನು ಒಂದು ಅಥವಾ ಒಂದರಿಂದ ಹತ್ತನ್ನು ನೋಡೋಣ ಆದ್ದರಿಂದ ಇಲ್ಲಿ ಸಂಭವನೀಯತೆಗಳು ಹೆಚ್ಚುಕಡಿಮೆ ಸಮೀಪದಲ್ಲಿವೆ ಅದು ಅಗ್ರ ಶ್ರೇಯಾಂಕದ ಸ್ಪ್ಯಾಮ್ ಅನುಯಾಯಿಗಳಾಗಿದ್ದು ನಿಮ್ಮನ್ನು ಹಿಂಬಾಲಿಸುವ ಸಾಧ್ಯತೆಗಳನ್ನು ಹೊಂದಿರುವ ಖಾತೆಗಳು ತುಂಬಾ ಹೆಚ್ಚು ನೀವು ಸ್ಪ್ಯಾಮ್ ಅನುಯಾಯಿಗಳನ್ನು ನೋಡ್ ಶ್ರೇಣಿಯಲ್ಲಿ ಜೋಡಿಸಿದರೆ ಅವರು ಹೊಂದಬಹುದಾದ ಅನುಯಾಯಿಗಳ ಸಂಖ್ಯೆಯು ತುಂಬಾ ಹೆಚ್ಚಾಗಿರುತ್ತದೆ ಇದರರ್ಥ ಮೂಲಭೂತವಾಗಿ ಸ್ಪ್ಯಾಮ್ ಅನುಯಾಯಿಗಳು ಸ್ಪ್ಯಾಮರ್ ಅನ್ನು ಅನುಸರಿಸುವ ಸಂಭವನೀಯತೆ ತುಂಬಾ ಹೆಚ್ಚಾಗಿರುತ್ತದೆ ಇದು ಸ್ಪ್ಯಾಮರ್ ಗಳು ನಿಜವಾಗಿ ಬಳಸುತ್ತಾರೆ ಸಂಭವನೀಯತೆ ಇದ್ದರೆ ನೀವು ನನ್ನನ್ನು ಹಿಂಬಾಲಿಸುವ ಅವಕಾಶವಿದ್ದರೆ ಸ್ಪ್ಯಾಮರ್ ಗಳು ಉಳಿಸಿಕೊಳ್ಳುತ್ತಾರೆ ನಿಮ್ಮಂತಹ ಜನರನ್ನು ಅನುಸರಿಸಿ ಮತ್ತು ನೀವು ನನ್ನನ್ನು ಹಿಂಬಾಲಿಸುವ ಹೆಚ್ಚಿನ ಅವಕಾಶವಿದೆ ಆದ್ದರಿಂದ ಸ್ಪ್ಯಾಮರ್ ಗಳು ತಮ್ಮ ಇನ್ ಲಿಂಕ್ ಗಳನ್ನು ಹೆಚ್ಚಿಸುತ್ತಾರೆ ಅಂದರೆ ನಾವು ಲಿಂಕ್ ಕೃಷಿಯ ಕುರಿತು ಚರ್ಚಿಸಿದ ವಿಷಯದ ಮೇಲೆ ಅಂದರೆ ನನ್ನ ನೋಡ್ ಶ್ರೇಣಿ ಹೆಚ್ಚುತ್ತಿದೆ ಅಂದರೆ ಸ್ಪ್ಯಾಮರ್ ಗಳ ನೋಡ್ ಶ್ರೇಣಿಯು ಹೆಚ್ಚುತ್ತಿದೆ ಏಕೆಂದರೆ ಅವರ ವಿಷಯವು ಹುಡುಕಾಟದಲ್ಲಿ ಕಾಣಿಸಿಕೊಳ್ಳುತ್ತದೆ ಅವರ ವಿಷಯವು ಹೆಚ್ಚು ಜನಪ್ರಿಯವಾಗುತ್ತದೆ ಮತ್ತು ಅವರು ಬಹುಶಃ ಪ್ರಯೋಜನ ಪಡೆಯುತ್ತಾರೆ ಅದು ಚುಕ್ಕೆಗಳನ್ನು ಸಂಪರ್ಕಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಈ ಸ್ಪ್ಯಾಮರ್ ಗಳ ನಡವಳಿಕೆ ಏನು ಎಂಬುದನ್ನು ಒತ್ತಿಹೇಳಲು ನಾನು ಅದೇ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಬಳಸಲಿದ್ದೇನೆ ಮತ್ತು ಲಿಂಕ್ ಫ್ರೇಮರ್ ಗಳು ಏನು ಮಾಡುತ್ತಾರೆ ಸ್ಪ್ಯಾಮ್ ಅನುಯಾಯಿಗಳು ಏನು ಮಾಡುತ್ತಾರೆ ನಾವು ಇನ್ನೊಂದು ರೇಖಾ ನಕ್ಷೆ ಅನ್ನು ನೋಡೋಣ ಈ ರೇಖಾ ನಕ್ಷೆ ಪ್ರತಿಕ್ರಿಯೆಯ ಸಂಭವನೀಯತೆಯನ್ನು ತೋರಿಸುತ್ತದೆ ಇದು ಕೇವಲ ವಿನಂತಿಗೆ ಪ್ರತಿಕ್ರಿಯಿಸುವ ಇನ್ ಡಿಗ್ರಿ ಆಗಿದೆ ಇನ್ ಡಿಗ್ರಿ ಅವರು ಹೊಂದಿರುವ ಲಿಂಕ್ ಗಳ ಸಂಖ್ಯೆ ಆಗಿದೆ ಆದ್ದರಿಂದ ಸ್ಪ್ಯಾಮರ್ ಗಳಿಂದ ಗುರಿಯಾಗಿರುವ ಎಲ್ಲಾ ಬಳಕೆದಾರರಿಗೆ ಪ್ರತಿಕ್ರಿಯೆಯ ಸಂಭವನೀಯತೆಯು ಇನ್ ಡಿಗ್ರಿ ಯಲ್ಲಿದೆ ಎಂದು ಇದು ನಿಮಗೆ ತೋರಿಸುತ್ತದೆ ಬಹುಶಃ ಇದ್ದರೆ 107 ಬಳಕೆದಾರರನ್ನು ಸ್ಪ್ಯಾಮರ್ ಗಳು ಗುರಿಯಾಗಿಸಿಕೊಂಡಿದ್ದರೆ ಅವರು ನಿಜವಾಗಿ ಪ್ರತಿಕ್ರಿಯಿಸುವ ಸಂಭವನೀಯತೆ ಏನು ಕಡಿಮೆ ಸಮಗ್ರತೆಯನ್ನು ಹೊಂದಿರುವ ಬಳಕೆದಾರರು ಸ್ಪ್ಯಾಮರ್ ಗಳಿಂದ ಲಿಂಕ್ ಗಳಿಗೆ ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದಿಲ್ಲ ನೀವು ರೇಖಾ ನಕ್ಷೆ ಅನ್ನು ನೋಡಿದರೆ ನಾವು ನೂರಕ್ಕಿಂತ ಕಡಿಮೆ ತೆಗೆದುಕೊಳ್ಳೋಣ ಸಾವಿರಕ್ಕಿಂತ ಕಡಿಮೆ ಅಂದರೆ ಸಾವಿರಕ್ಕಿಂತ ಕಡಿಮೆ ಅನುಯಾಯಿಗಳನ್ನು ಹೊಂದಿದ್ದರೆ ನಾನು ಸ್ಪ್ಯಾಮರ್ ಅನ್ನು ಹಿಂಬಾಲಿಸುವ ಸಂಭವನೀಯತೆ ತುಂಬಾ ಕಡಿಮೆ ಮತ್ತೊಮ್ಮೆ ರೇಖಾ ನಕ್ಷೆಯಲ್ಲಿ 103 ನಾವು ಮೌಲ್ಯ 103 ನೋಡೋಣ ಆ ಬಳಕೆದಾರರ ಸಂಭವನೀಯತೆ ನಂತರವೂ ಹತ್ತು ನೂರರಿಂದ ಸಾವಿರ ನೀವು ನೋಡಿದರೆ ಯಾರಾದರೂ ಸ್ಪ್ಯಾಮರ್ ವಾಸ್ತವವಾಗಿ ನಲವತ್ತು ಶೇಕಡಾ ಐವತ್ತು ಶೇಕಡಾ ಸುಮಾರು ಅರವತ್ತು ಶೇಕಡಾ ಹಿಂಬಾಲಿಸುವ ಸಂಭವನೀಯತೆ ಇರುತ್ತದೆ ನೀವು ಎಕ್ಸ್ ಅಕ್ಷದ ಮೇಲಿನ ರೇಖಾ ನಕ್ಷೆ ನಂತರದ ಭಾಗವನ್ನು ನೋಡಿದರೆ ಮತ್ತು ವೈ ಅಕ್ಷದಲ್ಲಿ ಸುಮಾರು ಶೂನ್ಯ ದಶಮಾಂಶ ಏಳು ಆಗಿದ್ದರೆ ಅನುಯಾಯಿಗಳ ಸಂಖ್ಯೆಯೊಂದಿಗೆ ಪ್ರತಿಕ್ರಿಯೆ ಹೆಚ್ಚಾಗುತ್ತದೆ ಇನ್ ಡಿಗ್ರಿ ಅನುಯಾಯಿಗಳ ಸಂಖ್ಯೆ ಅನುಯಾಯಿಗಳು ಹೆಚ್ಚಾದಂತೆ ನೀವು ವಿನಂತಿಯನ್ನು ಕಳುಹಿಸಿದಾಗ ಯಾರಾದರೂ ನಿಮ್ಮನ್ನು ಅನುಸರಿಸುವ ಸಾಧ್ಯತೆಗಳು ಹೆಚ್ಚು ಅದು ಹೊಂದಾಣಿಕೆ ಆಗುತ್ತಿದೆ ಎಂದು ನಾನು ಭಾವಿಸುತ್ತೇನೆ ಈ ರೇಖಾ ನಕ್ಷೆಯಲ್ಲಿನ ಎಕ್ಸ್ ಅಕ್ಷದಲ್ಲಿ ನಾವು ಇನ್ ಡಿಗ್ರಿ ಯನ್ನು ನೋಡುತ್ತಿದ್ದೇವೆ ಅಂದರೆ ಅನುಯಾಯಿಗಳ ಸಂಖ್ಯೆ ವೈ ಅಕ್ಷವು ವಿನಂತಿಯನ್ನು ಕಳುಹಿಸಿದಾಗ ನಿಮ್ಮನ್ನು ಅನುಸರಿಸುವಾಗ ಅಥವಾ ಯಾರಾದರೂ ನಿಮ್ಮನ್ನು ಅನುಸರಿಸಿದಾಗ ನೀವು ನನ್ನನ್ನು ಹಿಂಬಾಲಿಸುವ ಸಾಧ್ಯತೆಗಳ ಪ್ರತಿಕ್ರಿಯೆಯ ಸಂಭವನೀಯತೆಯಾಗಿದೆ ಕಡಿಮೆ ಇನ್ ಡಿಗ್ರಿ ಬಳಕೆದಾರರು ಸ್ಪ್ಯಾಮರ್ ಗಳಿಗೆ ಮರುಕಳಿಸುವುದಿಲ್ಲ ಆದರೆ ಹೆಚ್ಚಿನ ಸಂಖ್ಯೆಯ ಅನುಯಾಯಿಗಳನ್ನು ಹೊಂದಿರುವ ಹೆಚ್ಚಿನ ಇನ್ ಡಿಗ್ರಿ ಯನ್ನು ಹೊಂದಿರುವ ಬಳಕೆದಾರರು ಹೆಚ್ಚಿನದನ್ನು ಅನುಸರಿಸಲು ಒಲವು ತೋರುತ್ತಾರೆ ಆದ್ದರಿಂದ ಈ ಎರಡು ವಿಷಯಗಳನ್ನು ನೋಡಿದ ನಂತರ ಅವರು ಏನು ಮಾಡಿದರು ಅಂದರೆ ಯಾರಾದರೂ ಸ್ಪ್ಯಾಮರ್ ಭಾಗವನ್ನು ಅನುಸರಿಸುವ ಸಂಭವನೀಯತೆ ಹೆಚ್ಚಾಗಿದೆ ಅವರು ನಿಜವಾಗಿಯೂ ಅಗ್ರ ಐದು ಲಿಂಕ್ ಕೃಷಿಯನ್ನು ನೋಡಿದರು ಮತ್ತು ಬಯೋಸ್ ಅನ್ನು ನೋಡಿದರು ಖಾತೆಗಳು ಯಾವುವು ಮತ್ತು ಈ ಖಾತೆಗಳು ಲ್ಯಾರಿ ವೆಂಟ್ಜ್ ಇಂಟರ್ನೆಟ್ ಅಂಗಸಂಸ್ಥೆ ಮಾರ್ಕೆಟಿಂಗ್ ಜೂಡಿ ರೇ ವಾಸ್ಸೆರ್ಮನ್ ಕಲಾವಿದ ಸಂಸ್ಥಾಪಕ ಇಲ್ಲಿ ಖಾತೆಗಳ ಒಂದು ಅರ್ಥವಿದೆ ಆದ್ದರಿಂದ ಇವುಗಳು ಸ್ಪ್ಯಾಮರ್ ಗಳಿಗೆ ಲಿಂಕ್ ಗಳನ್ನು ಹೊಂದಿರುವ ಎಲ್ಲಾ ಖಾತೆಗಳಾಗಿವೆ ಪೇಜ್ರ್ಯಾಂಕ್ ಪ್ರಕಾರ ಸ್ಪ್ಯಾಮರ್ ಗಳಿಗೆ ಲಿಂಕ್ ಗಳ ಪ್ರಕಾರ ಅಗ್ರ ಐದು ಲಿಂಕ್ ಕೃಷಿಗಳು ಪೇಜ್ರ್ಯಾಂಕ್ ಎಂಬ ಪದವು ಏನೂ ಅಲ್ಲ ಆದರೆ ನೀವು ಹೊರಗಿರಬೇಕಾದ ಲಿಂಕ್ ಗಳು ಅದು ಇನ್ ಡಿಗ್ರಿ ಯಲ್ಲಿ ಮತ್ತು ಔಟ್ ಡಿಗ್ರಿ ಅಂದರೆ ಪೇಜ್ರ್ಯಾಂಕ್ ಆಗಿದೆ ಟೆಕ್ ನಲ್ಲಿ ಆಸಕ್ತಿ ಹೊಂದಿರುವ ಕ್ರಿಸ್ ಲಾಟ್ಕೊ ಮತ್ತೆ ಅನುಸರಿಸುತ್ತಾರೆ ಮತ್ತು ಪಾಲ್ ಮೆರಿವೆದರ್ ಇತರರಿಗೆ ಸಹಾಯ ಮಾಡುತ್ತಾರೆ ನಾವು ಶೀಘ್ರದಲ್ಲೇ ಮಾತನಾಡೋಣ ಆರನ್ ಲೀ ಸಾಮಾಜಿಕ ಮಾಧ್ಯಮ ವ್ಯವಸ್ಥಾಪಕ ಆದ್ದರಿಂದ ಇತರರಿಗೆ ಈ ಲಿಂಕ್ ಗಳನ್ನು ರಚಿಸುವ ಮತ್ತು ನಂತರ ಇತರರು ನಿಮ್ಮನ್ನು ಅನುಸರಿಸುವಂತೆ ಮಾಡುವ ಅಗ್ರ ಐದು ಲಿಂಕ್ ಕೃಷಿಕರು ಯಾವ ರೀತಿಯ ಬಳಕೆದಾರರನ್ನು ಇದು ಮೂಲಭೂತವಾಗಿ ನಿಮಗೆ ತೋರಿಸುತ್ತದೆ ಅಂತರ್ಜಾಲ ಸಾಮಾಜಿಕ ಮಾಧ್ಯಮ ನಿರ್ವಾಹಕರು ಮತ್ತೆ ಅನುಸರಿಸುತ್ತಾರೆ ಈ ರೀತಿಯ ಖಾತೆಗಳು ಇವುಗಳು ನೀವು ಪೇಜ್ರ್ಯಾಂಕ್ ಅನ್ನು ನೋಡಿದರೆ ಬರಾಕ್ ಒಬಾಮಾ ಒಬಾಮಾ 2012 ಪ್ರಚಾರ ಸಿಬ್ಬಂದಿಗೆ ನೀವು ಇತರರೊಂದಿಗೆ ಹೇಗೆ ಲಿಂಕ್ ಮಾಡಿದ್ದೀರಿ ಎಂಬುದರ ಹೆಚ್ಚಿನ ಲಿಂಕ್ ಗಳು ಬ್ರಿಟ್ನಿ ಸ್ಪಿಯರ್ಸ್ ಎನ್ ಪಿ ಆರ್ ರಾಜಕೀಯ ಯುಕೆ ಪ್ರಧಾನ ಮಂತ್ರಿ ಜೆಟ್ಬ್ಲೂ ಏರ್ವೇಸ್ ಆದ್ದರಿಂದ ಇದು ಕೇವಲ ನಿಜವಾದ ಸ್ಪ್ಯಾಮರ್ ಗಳಲ್ಲ ಆದರೆ ದುರುದ್ದೇಶಪೂರಿತ ಉದ್ದೇಶವಾಗಿದೆ ಎಂದು ತೋರಿಸುತ್ತದೆ ಅವರು ವಾಸ್ತವವಾಗಿ ಲಿಂಕ್ ಕೃಷಿ ಮಾಡುತ್ತಿದ್ದಾರೆ ಕಾನೂನುಬದ್ಧ ಖಾತೆಗಳು ಇನ್ನೂ ಹೆಚ್ಚು ಜನಪ್ರಿಯ ಖಾತೆಗಳು ವಾಸ್ತವವಾಗಿ ಲಿಂಕ್ ಕೃಷಿ ಪರಿಸರ ವ್ಯವಸ್ಥೆಯ ಭಾಗವಾಗಿದೆ ಮತ್ತು ಅವುಗಳು ತಮ್ಮ ಅನುಯಾಯಿಗಳನ್ನು ಹೆಚ್ಚಿಸುತ್ತವೆ ಅದು ಅವರು ವಾಸ್ತವವಾಗಿ ಪಡೆಯಲು ಬಯಸಿದ ಒಂದು ರೀತಿಯ ಕ್ರಾಂತಿಯಾಗಿದ್ದು ಬಯೋ ಲಿಂಕ್ ಕೃಷಿಕರು ಖಾತೆಗಳನ್ನು ನೋಡುವುದು ಮತ್ತು ಅವರು ಯಾವ ರೀತಿಯ ಬಳಕೆದಾರರು ಎಂಬುದರ ಕುರಿತು ಸ್ವಲ್ಪ ತಿಳುವಳಿಕೆಯನ್ನು ಹೊಂದಿರುವುದು ಆಗಿರುತ್ತದೆ ಕುತೂಹಲಕಾರಿಯಾಗಿ ಅಗ್ರ ಲಿಂಕ್ ಕೃಷಿಕರು ಸ್ಪ್ಯಾಮರ್ ಗಳಲ್ಲ ಹದಿನೆಂಟು ಸಾವಿರದ ಎಂಟುನೂರ ಇಪ್ಪತ್ತಾರು ಮಂದಿಯನ್ನು ಅಮಾನತುಗೊಳಿಸಲಾಗಿದೆ ಎಂಬ ವಿಶ್ಲೇಷಣೆಯ ಹಂತದಲ್ಲಿ ಅವರು ಒಂದು ಲಕ್ಷದ ಅಗ್ರಗಣ್ಯ ಕೃಷಿಯನ್ನು ನೋಡಿದರು ಟ್ವಿಟರ್ ಏನನ್ನ ಮಾಡಿದೆ ಇವೆಲ್ಲವೂ ವಾಸ್ತವವಾಗಿ ಸ್ಪ್ಯಾಮರ್ಗಳು ಇವುಗಳು ದುರುದ್ದೇಶಪೂರಿತ ಖಾತೆಗಳು ಎಂದು ಲೆಕ್ಕಾಚಾರ ಮಾಡಿದೆ ಆದ್ದರಿಂದ ಅವರು ಅದನ್ನು ಅಮಾನತುಗೊಳಿಸಿದ್ದಾರೆ ನಾಲ್ಕು ಸಾವಿರದ ಏಳುನೂರ ಅರವತ್ತೆಂಟು ಖಾತೆಗಳು ಕಂಡುಬಂದಿಲ್ಲ ಅಂದರೆ ಅವರು ಬಹುಶಃ ಖಾತೆ ಅಸ್ತಿತ್ವದಲ್ಲಿಲ್ಲದ ಖಾತೆಯನ್ನು ನಿಷ್ಕ್ರಿಯಗೊಳಿಸಿದ್ದಾರೆ ಆದರೆ ಒಂದು ಲಕ್ಷ ಲಿಂಕ್ ರೈತರ ಖಾತೆಯಲ್ಲಿ ಎಪ್ಪತ್ತಾರು ಪ್ರತಿಶತ ಅಂದರೆ ಅವರು ಈ ನೂರು ಸಾವಿರ ಲಿಂಕ್ ಕೃಷಿಯನ್ನು ಹೇಗೆ ಪಡೆಯುತ್ತಾರೆ ಅವರು ನೋಡ್ ಶ್ರೇಣಿಯ ಹೆಚ್ಚು ಜನಪ್ರಿಯ ಲಿಂಕ್ ಕೃಷಿಕರು ರೇಖಾ ನಕ್ಷೆ ಅನ್ನು ಮಾಡುತ್ತಾರೆ ಮತ್ತು ಅವರು ಈ ನೂರು ಸಾವಿರ ಲಿಂಕ್ ಕೃಷಿಯನ್ನು ಪಡೆದರು ಮತ್ತು ಈ ಎಪ್ಪತ್ತಾರು ಪ್ರತಿಶತ ಇನ್ನೂ ಜೀವಂತವಾಗಿದ್ದವು ಕುತೂಹಲಕಾರಿಯಾಗಿ ಇನ್ನೂರ ಮೂವತ್ತೈದು ದೃಢೀಕರಿಸಿದ ಖಾತೆಗಳು ಖಾತೆಯ ಪಕ್ಕದಲ್ಲಿ ನೀಲಿ ಟಿಕ್ ಹೊಂದಿರುವ ಖಾತೆಗಳನ್ನು ಪರಿಶೀಲಿಸಿದ ಖಾತೆಗಳು ಎಂದು ನೀವು ನೆನಪಿಸಿಕೊಂಡರೆ ಮತ್ತು ಇವುಗಳು ಕಾನೂನುಬದ್ಧವಾದ ಖಾತೆಗಳಾಗಿವೆ ಅದು ಅವರಿಗೆ ತಿಳಿದಿದೆ ಅವರು ನಿಜವಾದ ವ್ಯಕ್ತಿಗಳು ಎಂದು ತೋರಿಸುತ್ತಾರೆ ಅಮಿತಾಬ್ ಬಚ್ಚನ್ ಅವರು ನಿಜವಾದ ಖಾತೆಯನ್ನು ಹೊಂದಿದ್ದಾರೆ ಪರಿಶೀಲಿಸಿದ ಖಾತೆ ಒಬಾಮಾ ಅವರು ದೃಢೀಕರಿಸಿದ ಖಾತೆಯನ್ನು ಹೊಂದಿದ್ದಾರೆ ಅವರು ಹೇಳುವ ನಿಜವಾದ ವ್ಯಕ್ತಿಗಳು ಅವರು ಇನ್ನೂರ ಮೂವತ್ತೈದರಲ್ಲಿ ನೂರು ಯಾದೃಚ್ಛಿಕ ಬಳಕೆದಾರರನ್ನು ಹಸ್ತಚಾಲಿತವಾಗಿ ಪರಿಶೀಲಿಸಿದರು ಆದರೆ ಸ್ವಯಂಸೇವಕರು ಸಹಜವಾಗಿ ಈ ನೂರು ಯಾದೃಚ್ಛಿಕ ಬಳಕೆದಾರರನ್ನು ನೋಡಬೇಕೆ ಎಂದು ಪರಿಶೀಲಿಸಲು ಕೆಲವು ಬಳಕೆದಾರ ಸ್ವಯಂಸೇವಕರನ್ನು ಪಡೆದರು ಮತ್ತು ಬಳಕೆದಾರರ ಬಗ್ಗೆ ಏನು ಹೇಳಿದರು ಎಂದರೆ ಎಂಭತ್ತಾರು ನಿಜವಾದ ಖಾತೆಗಳು ಎಂದು ಅವರು ಕಂಡುಕೊಂಡರು ಅವರು ಅದನ್ನು ನೋಡಲು ಒಂದಕ್ಕಿಂತ ಹೆಚ್ಚು ಜನರನ್ನು ಪಡೆದರು ಆದ್ದರಿಂದ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳು ಇದು ನಿಜವಾದ ಖಾತೆ ಎಂದು ಹೇಳಿದರೆ ಅದು ನಿಜವಾದ ಖಾತೆಯಾಗುವ ಹೆಚ್ಚಿನ ಸಂಭವನೀಯತೆ ಇರುತ್ತದೆ ಎಂಭತ್ತಾರು ನೈಜ ಬಳಕೆದಾರರಲ್ಲಿ ಜನರು ವ್ಯವಹಾರ ಅಂತರ್ಜಾಲ ಮಾರುಕಟ್ಟೆ ಉದ್ಯಮಶೀಲತೆ ಹಣ ಮತ್ತು ಸಾಮಾಜಿಕ ಮಾಧ್ಯಮಗಳ ಖಾತೆಯನ್ನು ಹೊಂದಿದ್ದಾರೆಂದು ಅವರು ಕಂಡುಕೊಂಡಿದ್ದಾರೆ ಎಂಬತ್ತಾರು ನೈಜ ಖಾತೆಗಳು ಮಾತನಾಡುತ್ತಿರುವ ವಿಷಯಗಳು ಇವು ಇದು ನಿಮಗೆ ಅರ್ಥವನ್ನು ನೀಡುತ್ತದೆ ಇದು ಮೊದಲ ಐದು ಲಿಂಕ್ ಕೃಷಿಯಾಗಿರುವ ಸ್ಲೈಡ್ ನಲ್ಲಿ ನಾವು ನೋಡಿದ ಟ್ವಿಟ್ಟರ್ ಖಾತೆಯ ಬಯೋಸ್ ಗೆ ಚೆನ್ನಾಗಿ ಸಂಪರ್ಕಿಸುತ್ತದೆ ಆದ್ದರಿಂದ ಉನ್ನತ ಲಿಂಕ್ ಕೃಷಿಕರು ನಿಜವಾಗಿಯೂ ನೈಜ ಜಗತ್ತಿನಲ್ಲಿ ನಿಂತಿರುವವರಲ್ಲ ಎಂದು ಇದು ತೋರಿಸುತ್ತದೆ ಆದರೆ ಅವರು ನಿಜವಾಗಿ ಇರಬಹುದು ಅವರು ನಿಜವಾಗಿ ನಿಜವಾದ ಖಾತೆಗಳು ಅವರು ವಾಸ್ತವವಾಗಿ ಪರಿಶೀಲಿಸಿದ ಖಾತೆಗಳು ಇರಬಹುದು ನಾವು ನೋಡ್ ಡಿಗ್ರಿ ವಿತರಣೆಯ ಬಗ್ಗೆ ಸ್ವಲ್ಪ ಹೆಚ್ಚು ಅಧ್ಯಯನ ಮಾಡೋಣ ಅಂದರೆ ಉನ್ನತ ಒಂದು ಲಕ್ಷ ಲಿಂಕ್ ಕೃಷಿಗೆ ಸ್ಪ್ಯಾಮರ್ ಗಳಿಗೆ ಮತ್ತು ಯಾದೃಚ್ಛಿಕ ಮಾದರಿಗಾಗಿ ಇನ್ ಡಿಗ್ರಿ ಯ ಅನುಯಾಯಿಗಳು ಹೇಗೆ ಸರಿ ಇಲ್ಲಿ ಗುರಿ ಏನು ನಿಜವಾದ ಸ್ಪ್ಯಾಮರ್ ಗಳಾದ ಸ್ಪ್ಯಾಮರ್ ಗಳೊಂದಿಗೆ ಅವರು ಕಂಡುಕೊಂಡ ಒಂದು ಲಕ್ಷ ಲಿಂಕ್ ಕೃಷಿಯನ್ನು ಪ್ರಯತ್ನಿಸುವುದು ಮತ್ತು ಹೋಲಿಸುವುದು ಇಲ್ಲಿ ಗುರಿಯಾಗಿದೆ ದಾಖಲಾದ ಅವರ ಖಾತೆಗಳು ಮತ್ತು ಬಳಕೆದಾರರ ಯಾದೃಚ್ಛಿಕ ಮಾದರಿ ಅವರು ಈ ಮೂರು ರೀತಿಯ ಬಳಕೆದಾರರನ್ನು ಹೋಲಿಕೆ ಮಾಡಿದರೆ ಈ ಒಂದು ಲಕ್ಷ ಲಿಂಕ್ ಕೃಷಿ ಆಸ್ತಿ ಏನು ಎಂಬುದನ್ನು ಅರ್ಥಮಾಡಿಕೊಳ್ಳಲು ವೀಕ್ಷಣೆಯು ತುಂಬಾ ಸಹಾಯಕವಾಗುತ್ತದೆ ನೀವು ಈ ರೇಖಾ ನಕ್ಷೆ ಅನ್ನು ನೋಡಿದರೆ ಈ ರೇಖಾ ನಕ್ಷೆ ಮೂಲತಃ ಸ್ಪ್ಯಾಮರ್ ಗಳು ಮತ್ತು ಯಾದೃಚ್ಛಿಕ ಮಾದರಿಗೆ ಹೋಲಿಸಿದರೆ ಉನ್ನತ ಲಿಂಕ್ ಕೃಷಿಯ ಹೆಚ್ಚಿನ ಇನ್ ಡಿಗ್ರಿ ಯನ್ನು ಹೊಂದಿದ್ದಾರೆ ಎಂದು ತೋರಿಸುತ್ತದೆ ಆದ್ದರಿಂದ ನಾವು ಮತ್ತೊಮ್ಮೆ ವಿವರವಾಗಿ ರೇಖಾ ನಕ್ಷೆ ಮೂಲಕ ಹೋಗೋಣ ಎಕ್ಸ್ ಅಕ್ಷವು ಇನ್ ಡಿಗ್ರಿ ಯಲ್ಲಿದೆ ಇದು ಮತ್ತೆ ಲಾಗ್ ಸ್ಕೇಲ್ ಆಗಿದ್ದು ಅದು 101 ರಿಂದ 107 ಅಂದರೆ ಅನುಯಾಯಿಗಳ ಸಂಖ್ಯೆ ಸಂಚಿತ ವಿತರಣೆ ಆವರ್ತನ ಸಿಡಿಎಫ್ ವೈ ಅಕ್ಷದಲ್ಲಿದೆ ನೀವು ಇದನ್ನು ಹೇಗೆ ನೋಡುತ್ತೀರಿ ಎಂದರೆ ಕೆಂಪು ರೇಖಾ ನಕ್ಷೆ ಕೆಂಪು ರೇಖೆಯಲ್ಲಿನ ಮೌಲ್ಯವು ಹೆಚ್ಚು ನೀವು ಒಂದು ಸಾವಿರ ಬಳಕೆದಾರರನ್ನು ನೋಡಿದರೆ ಅದು ಒಂದು ಸಾವಿರ ಅನುಯಾಯಿಗಳನ್ನು ಹೊಂದಿರುವ ಇನ್ ಡಿಗ್ರಿ ಯಲ್ಲಿ ಅದು ತುಂಬಾ ಹೆಚ್ಚಾಗಿದೆ ಹಾಗೆ ನೋಡಿದರೆ ಸಿಡಿಎಫ್ ಸುಮಾರು ಶೂನ್ಯ ದಶಮಾಂಶ ಒಂದು ಇರುತ್ತದೆ ಆದ್ದರಿಂದ ಉನ್ನತ ಲಿಂಕ್ ಕೃಷಿಕರು ಅಂದರೆ ನೀವು ನಿರ್ದಿಷ್ಟ ಕ್ರಮದಲ್ಲಿ ಇನ್ ಡಿಗ್ರಿ ಯನ್ನು ವ್ಯವಸ್ಥೆಗೊಳಿಸಿದರೆ ಸ್ಪ್ಯಾಮರ್ ಗಳಿಗೆ ಹೋಲಿಸಿದರೆ ಉನ್ನತ ಲಿಂಕ್ ಕೃಷಿ ಹೆಚ್ಚಿನ ಇನ್ ಡಿಗ್ರಿ ಯನ್ನು ಹೊಂದಿದ್ದಾರೆ ಇದು ಸ್ಪ್ಯಾಮರ್ ಗಳಿಗೆ ರೇಖಾ ನಕ್ಷೆ ಆಗಿದೆ ಮತ್ತು ಯಾದೃಚ್ಛಿಕ ಮಾದರಿಗಳು ತುಂಬಾ ವಿಭಿನ್ನವಾಗಿವೆ ಮತ್ತು ಸಿ F ವಾಸ್ತವವಾಗಿ ಇನ್ ಡಿಗ್ರಿ ಯೊಳಗೆ ತುಂಬಾ ಕಡಿಮೆಯಾಗಿದೆ ಇದು 102 103 ಉನ್ನತ ಲಿಂಕ್ ಕೃಷಿಕರು ಸ್ಪ್ಯಾಮರ್ ಗಳು ಮತ್ತು ಯಾದೃಚ್ಛಿಕ ಮಾದರಿಗೆ ಹೋಲಿಸಿದರೆ ಇನ್ ಡಿಗ್ರಿ ಯಲ್ಲಿ ತುಂಬಾ ಹೆಚ್ಚು ಕುತೂಹಲಕಾರಿಯಾಗಿ ಅವರು ಔಟ್ ಡಿಗ್ರಿ ಯಲ್ಲಿಯೂ ಸಹ ರೇಖಾ ನಕ್ಷೆ ತುಂಬಾ ಹೋಲುತ್ತದೆ ಎಂದು ಕಂಡುಕೊಂಡರು ಅಂದರೆ ನಾನು ಹೊಂದಿರುವ ಕೆಳಗಿನವುಗಳ ಸಂಖ್ಯೆ ಮತ್ತು ಉನ್ನತ ಲಿಂಕ್ ಕೃಷಿಕರು ಸ್ಪ್ಯಾಮರ್ಗಳು ಮತ್ತು ಯಾದೃಚ್ಛಿಕ ಮಾದರಿಗಳಿಗೆ ಹೋಲಿಸಿದರೆ ಹೆಚ್ಚಿನ ಮಟ್ಟದ ಔಟ್ ಡಿಗ್ರಿ ಯನ್ನು ಹೊಂದಿದ್ದಾರೆ ಮತ್ತು ಸ್ವಲ್ಪ ವಿಭಿನ್ನವಾಗಿದೆ ಇನ್ ಡಿಗ್ರಿ ರೇಖಾ ನಕ್ಷೆ ನಕ್ಷೆಯಿಂದ ಸ್ವಲ್ಪ ಭಿನ್ನವಾಗಿದೆ ಆದರೆ ಇನ್ನೂ ಒಂದು ಲಕ್ಷ ಲಿಂಕ್ ಕೃಷಿಕರ ರೇಖಾ ನಕ್ಷೆ ಸ್ಪ್ಯಾಮರ್ ಗಳು ಮತ್ತು ಯಾದೃಚ್ಛಿಕ ಮಾದರಿಗೆ ಹೋಲಿಸಿದರೆ ಔಟ್ ಡಿಗ್ರಿ ಯ ವಿಷಯದಲ್ಲಿ ಹೆಚ್ಚು ಹೆಚ್ಚಿದೆ ಅವರು ಇನ್ ಡಿಗ್ರಿ ಮತ್ತು ಔಟ್ ಡಿಗ್ರಿ ನಡುವಿನ ಅನುಪಾತವನ್ನು ಕಂಡುಹಿಡಿಯುವ ಬಗ್ಗೆ ಆಸಕ್ತಿದಾಯಕ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಈ ಅನುಪಾತವು ನಿಜವಾಗಿಯೂ ತುಂಬಾ ಉಪಯುಕ್ತವಾಗಿದೆ ಏಕೆಂದರೆ ನೀವು ಅಮಿತಾಬ್ ಬಚ್ಚನ್ ಅಥವಾ ಒಬಾಮಾ ಅವರಂತಹ ದೊಡ್ಡ ಅನುಯಾಯಿಗಳ ಖಾತೆಯನ್ನು ನೋಡಿದರೆ ಅವರನ್ನು ಅನುಸರಿಸುವ ಖಾತೆಗಳ ಸಂಖ್ಯೆಯು ತುಂಬಾ ಹೆಚ್ಚಿರುತ್ತದೆ ಅವರು ಹೊಂದಿರುವ ಅನುಸರಣೆಗಳ ಸಂಖ್ಯೆಯು ವಾಸ್ತವವಾಗಿ ತುಂಬಾ ಕಡಿಮೆಯಾಗಿದೆ ಅದು ಒಂದು ನಿಯತಾಂಕವಾಗಿದೆ ಕಾನೂನುಬದ್ಧ ಖಾತೆಗಳನ್ನು ನೋಡಲು ಒಂದು ಮಾರ್ಗವಾಗಿದೆ ನೀವು ನನ್ನಂತಹ ಕಾನೂನುಬದ್ಧ ಖಾತೆಗಳನ್ನು ಮತ್ತೊಮ್ಮೆ ನೋಡಿದರೆ ಬಹುಶಃ ಅನುಯಾಯಿಗಳ ಸಂಖ್ಯೆ ಮತ್ತು ಅನುಸರಿಸುವವರ ಸಂಖ್ಯೆಯು ಪರಸ್ಪರ ಹತ್ತಿರದಲ್ಲಿದೆ ಆದ್ದರಿಂದ ಅವರು ಇದನ್ನು ಕಂಡುಹಿಡಿಯಲು ಬಯಸುತ್ತಾರೆ ನೀವು ಇನ್ ಮತ್ತು ಔಟ್ಗಳ ಅನುಪಾತವನ್ನು ಕಂಡುಕೊಂಡರೆ ಇದು ಹೇಗೆ ಬಳಕೆದಾರರ ಮಾದರಿ ಏನು ಹೆಚ್ಚಿನ ಉನ್ನತ ಲಿಂಕ್ ಕೃಷಿಕರು ಒಂದು ಅನುಪಾತವನ್ನು ಹೊಂದಿದ್ದಾರೆ ನೀವು ರೇಖಾ ನಕ್ಷೆ ಹತ್ತರಿಂದ ಶೂನ್ಯವನ್ನು ನೋಡಿದರೆ ಒಂದು ಆಗಿದ್ದು ಮತ್ತು ಆಸಕ್ತಿದಾಯಕವಾಗಿ ಅಗ್ರ ಲಿಂಕ್ ಕೃಷಿಕರಿಗೆ ಮೌಲ್ಯವು ಅನುಯಾಯಿಗಳ ನಡುವಿನ ಅನುಪಾತ ಮತ್ತು ಕೆಳಗಿನವುಗಳ ನಡುವಿನ ಅನುಪಾತವು ಏಕೆ ಸಮಾನವಾಗಿರುತ್ತದೆ ಇದು ನನ್ನಂತಹ ನಿಜವಾದ ಬಳಕೆದಾರರಿಗೆ ನಾನು ನಿಮಗೆ ಹೇಳುತ್ತಿರುವ ಮಾದರಿಯಾಗಿದೆ ಆದ್ದರಿಂದ ಲಿಂಕ್ ಕೃಷಿಕರು ಸಹ ಇದೇ ರೀತಿಯ ನಡವಳಿಕೆಯನ್ನು ಹೊಂದಿದ್ದಾರೆ ಆದ್ದರಿಂದ ಅದನ್ನು ತೆಗೆದುಹಾಕುವ ಇನ್ನೊಂದು ಅಂಶವನ್ನು ಇದೆಲ್ಲವನ್ನೂ ನೀಡಲಾಗಿದೆ ಈ ಎಲ್ಲಾ ವಿಶ್ಲೇಷಣೆಯ ಹಿಂದೆ ನಿರ್ಮಿಸಲಾದ ಒಂದು ರೀತಿಯ ಅಂತಃಪ್ರಜ್ಞೆಯ ಲಿಂಕ್ ಕೃಷಿಕ ಯಾರು ಎಂದು ಕಂಡುಹಿಡಿಯುವುದು ಕಷ್ಟಕರವಾಗಿರುತ್ತದೆ ಮತ್ತೊಮ್ಮೆ ನೀವು ಈ ರೇಖಾ ನಕ್ಷೆ ಎಕ್ಸ್ ಅಕ್ಷವನ್ನು ನೋಡಿದರೆ 10 1 2 3 ಎಂದರೆ ಇನ್ ಡಿಗ್ರಿ ಯಲ್ಲಿ ನ ಔಟ್ ಡಿಗ್ರಿ ಅನುಪಾತ ಔಟ್ ಎನ್ ಗಿಂತ ದೊಡ್ಡದಾಗಿದ್ದರೆ ಅದು ಒಂದೇ ಆಗಿರುತ್ತದೆ ಒಂದಕ್ಕಿಂತ ಕಡಿಮೆ ಇವೆ ಆದ್ದರಿಂದ ಕೆಂಪು ಬಣ್ಣದಲ್ಲಿರುವ ಅಗ್ರ ಲಿಂಕ್ ಕೃಷಿಕರು ಒಂದರ ಅನುಪಾತವನ್ನು ಹೊಂದಿರುವುದನ್ನು ನೀವು ಸ್ಪಷ್ಟವಾಗಿ ನೋಡಬಹುದು ಆದರೆ ನೀವು ಸ್ಪ್ಯಾಮರ್ ಗಳು ಮತ್ತು ಯಾದೃಚ್ಛಿಕ ಮಾದರಿಯನ್ನು ನೋಡಿದರೆ ಅವರು ನಿಜವಾಗಿಯೂ ಒಂದಲ್ಲ ಕೆಲವು ವ್ಯತ್ಯಾಸಗಳಿವೆ ನಾನು ಅಮಿತಾಭ್ ಬಚ್ಚನ್ ಒಬಾಮಾ ಮತ್ತು ನನ್ನಂತಹ ಉದಾಹರಣೆಗಳನ್ನು ತೆಗೆದುಕೊಂಡೆ ಆದ್ದರಿಂದ ಯಾವ ವಿತರಣೆಯ ವಿಷಯದಲ್ಲಿ ಇದು ಅರ್ಥಪೂರ್ಣವಾಗಿದೆ ಎಂದು ನಾನು ಭಾವಿಸುತ್ತೇನೆ ಇನ್ ಡಿಗ್ರಿ ಔಟ್ ಡಿಗ್ರಿ ವಿತರಣೆ ಇನ್ ಡಿಗ್ರಿ ಮತ್ತು ಔಟ್ ಡಿಗ್ರಿ ಯ ಅನುಪಾತ ಏನು ಇದು ನಿಮಗೆ ಒಂದು ಅರ್ಥವನ್ನು ನೀಡುತ್ತದೆ ಸ್ಲೈಡ್ ಗಳ ಮೂಲಕ ಹೋಗಿ ವಸ್ತುಗಳ ಮೂಲಕ ಹೋಗಿ ಮತ್ತು ಯಾವುದೇ ಗೊಂದಲ ಅಥವಾ ಯಾವುದೇ ಹೆಚ್ಚಿನ ಸ್ಪಷ್ಟೀಕರಣಗಳ ಅಗತ್ಯವಿದ್ದರೆ ಅದನ್ನು ಫೋರಂ ನಲ್ಲಿ ಪೋಸ್ಟ್ ಮಾಡಲು ಮುಕ್ತವಾಗಿರಿ ಈ ವಿಷಯವನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡಲು ನಾನು ನಿಜವಾಗಿಯೂ ಸಂತೋಷಪಡುತ್ತೇನೆ ಈಗ ನೀವು ಉನ್ನತ ಒಂದು ಲಕ್ಷ ಲಿಂಕ್ ಕೃಷಿಕರ ಬಯೋ ವನ್ನು ಮತ್ತು ಯಾದೃಚ್ಛಿಕ ಮಾದರಿಯನ್ನು ನೋಡಿದರೆ ಜನರು ಏನು ಎಂದು ಹೋಲಿಕೆ ಮಾಡಲು ಕೃಷಿಕರನ್ನು ಲಿಂಕ್ ಮಾಡುವ ಖಾತೆಗಳು ಯಾವುವು ಮತ್ತು ಯಾದೃಚ್ಛಿಕ ಮಾದರಿಯ ಖಾತೆಗಳು ಯಾವ ಖಾತೆಗಳ ಬಗ್ಗೆ ಮಾತನಾಡುತ್ತವೆ ಎಡಭಾಗವು ವಾಸ್ತವವಾಗಿ ಲಿಂಕ್ ಕೃಷಿಕರು ಬಲಭಾಗವು ವಾಸ್ತವವಾಗಿ ಯಾದೃಚ್ಛಿಕ ಮಾದರಿಯಾಗಿದೆ ಮಾರುಕಟ್ಟೆ ಆನ್ಲೈನ್ ಅಂತರ್ಜಾಲ ಸಾಮಾಜಿಕ ಪ್ರೀತಿಯ ಬಗ್ಗೆ ಹೆಚ್ಚು ಮಾತನಾಡುತ್ತಿರುವುದನ್ನು ನೀವು ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು ಅದು ಬಹುಶಃ ಯಾದೃಚ್ಛಿಕ ಮಾದರಿಯಲ್ಲಿದೆ ಜೀವನ ಸಂಗೀತ ಲೈವ್ ಪ್ರೀತಿ ಇತ್ಯಾದಿ ಸರಿ ತಾನೇ ಆದ್ದರಿಂದ ಈ ವಿಶ್ಲೇಷಣೆಯಿಂದ ಅವರು ಮಾಡುವ ಕೆಲವು ತೀರ್ಮಾನವೆಂದರೆ ಎಡಭಾಗದಲ್ಲಿ ನೀವು ಎಲ್ಎಫ್ ಅನ್ನು ನೋಡುತ್ತೀರಿ ಅವರ ಸ್ವಂತ ವ್ಯವಹಾರ ಅಥವಾ ವಿಷಯ ಅಥವಾ ಡೊಮೇನ್ ನಲ್ಲಿನ ಪ್ರವೃತ್ತಿಗಳನ್ನು ಪ್ರಚಾರ ಮಾಡುವುದು ಕಾನೂನುಬದ್ಧ ಬಾಹ್ಯ ಮೂಲಗಳಿಗೆ ಲಿಂಕ್ ಗಳನ್ನು ನೀವು ನೋಡಬಹುದು ಸಹಜವಾಗಿ ಅವರು ಮೂಲತಃ ಕೆಲವು ವ್ಯವಹಾರದ ಬಗ್ಗೆ ಮಾತನಾಡುತ್ತಿದ್ದಾರೆ ಟ್ವಿಟರ್ ನ ಹೊರಗಿನ ಕೆಲವು ಲಿಂಕ್ ಗಳ ಬಗ್ಗೆ ಮಾತನಾಡುತ್ತಾರೆ ಅವರು ಈ ವಿಷಯವನ್ನು ನೆಟ್ವರ್ಕ್ ನ ಹೊರಗೆ ಪ್ರಚಾರ ಮಾಡುತ್ತಿದ್ದಾರೆ ಅದು ಸರಿ ಬಾಹ್ಯ ಮೂಲಗಳಿಗೆ ಟ್ವೀಟ್ ಮಾಡಬೇಡಿ ಅಂದರೆ ಇತರ ಮೂಲಗಳಿಗೆ ಸಾಕಷ್ಟು ಲಿಂಕ್ ಗಳಿಲ್ಲ ಎಂದು ಮತ್ತೆ ಇದು ಈ ಸಂಶೋಧನೆಯು ರೂಪುಗೊಂಡ ಮಾದರಿಯಾಗಿರುತ್ತದೆ ಆದರೆ ನೀವು ಇಂದು ಇದನ್ನು ಅಧ್ಯಯನ ಮಾಡಲು ಬಯಸಿದರೆ ಮಾದರಿಯು ತುಂಬಾ ವಿಭಿನ್ನವಾಗಿರಬಹುದು ಆನ್ಲೈನ್ ಸಾಮಾಜಿಕ ಮಾಧ್ಯಮದ ವಿಷಯದಲ್ಲಿ ನಾವು ಗೌಪ್ಯತೆ ಮತ್ತು ಭದ್ರತೆಯಲ್ಲಿ ಕೇಳಬೇಕಾದ ಕೆಲವು ಪ್ರಶ್ನೆಗಳನ್ನು ನೋಡುವ ಕೆಲವು ಶಾಸ್ತ್ರೀಯ ಪ್ರಪಂಚಗಳನ್ನು ನಾನು ತಿಳಿಸಲು ನೋಡುತ್ತಿದ್ದೇನೆ ಆದ್ದರಿಂದ ಕೆಲಸದ ಈ ಭಾಗಕ್ಕೆ ಅಂತಿಮ ತೀರ್ಮಾನವೆಂದರೆ ಕೋರ್ಸ್ ಉಪನ್ಯಾಸದ ಈ ಭಾಗವು ಲಿಂಕ್ ಕೃಷಿಕರ ಗುಣಲಕ್ಷಣಗಳಾಗಿವೆ ಇನ್ ಡಿಗ್ರಿ ಮತ್ತು ಔಟ್ ಡಿಗ್ರಿ ಯ ಅನುಪಾತವು ವಾಸ್ತವವಾಗಿ ತುಂಬಾ ಹೆಚ್ಚಾಗಿದೆ ಸ್ಪ್ಯಾಮರ್ ಗಳು ಮತ್ತು ಯಾದೃಚ್ಛಿಕ ಮಾದರಿಗೆ ಹೋಲಿಸಿದರೆ ಇನ್ ಡಿಗ್ರಿ ತುಂಬಾ ಹೆಚ್ಚಾಗಿದೆ ಔಟ್ ಡಿಗ್ರಿ ಕೂಡ ತುಂಬಾ ಹೆಚ್ಚು ಸ್ಪ್ಯಾಮ್ ಅನುಯಾಯಿಗಳ ಸಂಭವನೀಯತೆಯು ಅವರಿಗೆ ಕಳುಹಿಸಲಾದ ವಿನಂತಿಗಳ ವಿಷಯದಲ್ಲಿ ತುಂಬಾ ಹೆಚ್ಚಾಗಿರುತ್ತದೆ ಅಥವಾ ನಾನು ನಿಮ್ಮನ್ನು ಅನುಸರಿಸಿದರೆ ನೀವು ಸ್ಪ್ಯಾಮ್ ಅನುಯಾಯಿಗಳಾಗಿದ್ದರೆ ನೀವು ನನ್ನನ್ನು ಅನುಸರಿಸುವ ಹೆಚ್ಚಿನ ಸಂಭವನೀಯತೆಯಿದೆ ಆಶ್ಚರ್ಯಕರವಾಗಿ ಬ್ಲಾಗರ್ ಗಳು ಮತ್ತು ತಜ್ಞರಂತಹ ಕಾನೂನುಬದ್ಧ ಜನಪ್ರಿಯ ಮತ್ತು ಹೆಚ್ಚು ಸಕ್ರಿಯ ಬಳಕೆದಾರರು ಹೆಚ್ಚಾಗಿ ಲಿಂಕ್ ಕೃಷಿಯಲ್ಲಿ ತೊಡಗುತ್ತಾರೆ ಇವು ಬ್ರಿಟ್ನಿ ಸ್ಪಿಯರ್ಸ್ ಒಬಾಮಾ ಅವರುಗಳಂತಹ ಖಾತೆಗಳಾಗಿವೆ ಈ ಎಲ್ಲಾ ಖಾತೆಗಳು ವಾಸ್ತವವಾಗಿ ಲಿಂಕ್ ಕೃಷಿ ನಡವಳಿಕೆಯನ್ನು ಹೊಂದಿವೆ ಆದ್ದರಿಂದ ಸಮಸ್ಯೆಯೆಂದರೆ ಇದು ಸಾಮಾಜಿಕ ಬಂಡವಾಳ ಮತ್ತು ಪ್ರಭಾವವನ್ನು ಹೆಚ್ಚಿಸುತ್ತದೆ ಏಕೆಂದರೆ ಲಿಂಕ್ ಕೃಷಿಯಲ್ಲಿ ತೊಡಗಿಸಿಕೊಂಡರೆ ಪರಿಕಲ್ಪನೆಯಾಗಿದ್ದರೆ ನಾನು ಈ ವಿಷಯದ ಕುರಿತು ಮತ್ತೆ ಮೊದಲ ಸ್ಲೈಡ್ ಗೆ ಹಿಂತಿರುಗುತ್ತೇನೆ ಹೆಚ್ಚಿನ ಸಂಭವನೀಯತೆ ಇದ್ದರೆ ನಿಮ್ಮ ಸಾಮಾಜಿಕ ಖ್ಯಾತಿಯನ್ನು ನೀವು ಅನುಮತಿಸುವ ಸಾಧ್ಯತೆಗಳಿದ್ದರೆ ಬಳಕೆದಾರರ ನಡುವಿನ ಸಂಪರ್ಕಗಳು ಹೆಚ್ಚಿರುತ್ತವೆ ಅವರ ಸಾಮಾಜಿಕ ಮನ್ನಣೆ ಎಂದರೆ ಇಂದಿನ ಸಾಮಾಜಿಕ ಖ್ಯಾತಿ ಪ್ರಭಾವವನ್ನು ನೀವು ಹೊಂದಿರುವ ಅನುಯಾಯಿಗಳ ಸಂಖ್ಯೆ ಮತ್ತು ಈ ರೀತಿಯ ಪ್ರಚಾರದಿಂದ ಅಳೆಯಲಾಗುತ್ತದೆ ನೀವು ಹೊಂದಿರುವ ವಿಷಯದ ಮತ್ತು ಲಿಂಕ್ ಕೃಷಿಯು ನಿಮ್ಮ ಸಾಮಾಜಿಕ ಬಂಡವಾಳ ಮತ್ತು ಪ್ರಭಾವವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಸಾಕಷ್ಟು ಪರಿಣಾಮಕಾರಿಯಾಗಿದೆ ಅದರೊಂದಿಗೆ ನಾನು ಉಪನ್ಯಾಸದ ಈ ನಿರ್ದಿಷ್ಟ ಭಾಗವನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ ಅಂದರೆ ವಾರ 7 1